ಈ ಉಪನ್ಯಾಸಕ್ಕೆ ಸ್ವಾಗತ ಈ ಉಪನ್ಯಾಸದಲ್ಲಿ ನಾವು PERT ಮತ್ತು CPM ಅನ್ನು ಬಳಸಿಕೊಂಡು ಪ್ರೊಜೆಕ್ಟ್ ಶೆಡ್ಯೂಲಿಂಗ್ ಕುರಿತು ಚರ್ಚಿಸುತ್ತೇವೆ ಕಳೆದ ಉಪನ್ಯಾಸದಲ್ಲಿ ನಾವು ಪ್ರೊಜೆಕ್ಟ್ ಶೆಡ್ಯೂಲಿಂಗ್ ಅಲ್ಲಿನ ವಿವಿಧ ಸಮಸ್ಯೆಗಳನ್ನು ನೋಡಿದ್ದೇವೆ ವರ್ಕ್ ಬ್ರೇಕ್ ಡೌನ್ ಸ್ಟ್ರಕ್ಚರ್ ಬಳಸಿಕೊಂಡು ಪ್ರೊಜೆಕ್ಟ್ ಅಲ್ಲಿ ಬ್ರೇಕ್ ಡೌನ್ ಟಾಸ್ಕ್ ಬಗ್ಗೆ ನಾವು ಚರ್ಚಿಸಿದ್ದೇವೆ ಮತ್ತು ನಂತರ ನಾವು ಟಾಸ್ಕ್ ನೆಟ್ವರ್ಕ್ ಅನ್ನು ನೋಡಿದ್ದೇವೆ ವರ್ಷಗಳಲ್ಲಿ ಅಂದರೆ ಕಳೆದ ಶತಮಾನದಲ್ಲಿ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಈ ತಂತ್ರಗಳನ್ನು ವಿವಿಧ ರೀತಿಯ ಪ್ರೊಜೆಕ್ಟ್ಗಳಿಗೆ ಪ್ರೊಜೆಕ್ಟ್ ಶೆಡ್ಯೂಲ್ ತಂತ್ರಗಳನ್ನಾಗಿ ಬಳಸಲಾಗಿದೆ ಮತ್ತು ಆದ್ದರಿಂದ ಪ್ರೊಜೆಕ್ಟ್ ಶೆಡ್ಯೂಲ್ಗೆ ಸಂಬಂಧಿಸಿದಂತೆ ಪ್ರಸ್ತಾಪಿಸಲಾದ ವಿಭಿನ್ನ ಆಲೋಚನೆಗಳನ್ನು ಈಗ PERT ಮತ್ತು CPM ಅತ್ಯಂತ ಬಲವಾದ ಮತ್ತು ಉಪಯುಕ್ತ ತಂತ್ರವಾಗಿ ವಿಲೀನಗೊಳಿಸಲಾಗಿದೆ ಮತ್ತು ಪ್ರೊಜೆಕ್ಟ್ ಶೆಡ್ಯೂಲ್ಗಾಗಿ PERT CPM ಅನ್ನು ಹೇಗೆ ಬಳಸುವುದು ಎಂಬುದರ ಕುರಿತು ಚರ್ಚಿಸುವುದು ಈ ಉಪನ್ಯಾಸದ ಗಮನ ನಾವು ಈ ಹಂತದಿಂದ ಮುಂದುವರಿಯೋಣ ನಿಮಗೆ ನೆನಪಿದ್ದರೆ ಕಳೆದ ಉಪನ್ಯಾಸದಲ್ಲಿ ನಾವು ಟಾಸ್ಕ್ ನೆಟ್ವರ್ಕ್ಗಳ ಬಗ್ಗೆ ಚರ್ಚಿಸಿದ್ದೇವೆ ಟಾಸ್ಕ್ ನೆಟ್ವರ್ಕ್ನಲ್ಲಿ ನಾವು ಪ್ರೊಜೆಕ್ಟ್ನಲ್ಲಿನ ವಿಭಿನ್ನ ಟಾಸ್ಕ್ಗಳನ್ನು ಮತ್ತು ಪ್ರೆಸಿಡೆನ್ಸ್ ಸಂಬಂಧಗಳನ್ನು ಪ್ರತಿನಿಧಿಸುತ್ತೇವೆ ಅಂದರೆ ಇನ್ನೊಂದು ಟಾಸ್ಕ್ ಅನ್ನು ಪ್ರಾರಂಭಿಸುವ ಮೊದಲು ಯಾವ ಟಾಸ್ಕ್ ಅನ್ನು ಪೂರ್ಣಗೊಳಿಸಬೇಕು ಆದರೆ ನಂತರ ಕಳೆದ ಶತಮಾನದಲ್ಲಿ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ ಜನಪ್ರಿಯತೆಯನ್ನು ಗಳಿಸಿರುವ ಎರಡು ಮುಖ್ಯ ರೀತಿಯ ಟಾಸ್ಕ್ ನೆಟ್ವರ್ಕ್ಗಳಿವೆ ಒಂದು ಆಕ್ಟಿವಿಟಿ ಆನ್ ನೋಡ್ ರೇಖಾಚಿತ್ರವಾಗಿದೆ ಆಕ್ಟಿವಿಟಿ ಆನ್ ನೋಡ್ ರೇಖಾಚಿತ್ರದಲ್ಲಿ ಹೆಸರುಗಳು ಹೇಳುವಂತೆ ಈ ನೆಟ್ವರ್ಕ್ ನೋಡ್ಗಳು ಮತ್ತು ಎಡ್ಜ್ಗಳನ್ನು ಒಳಗೊಂಡಿದೆ ಈ ನೆಟ್ವರ್ಕ್ ನೋಡ್ ಅಲ್ಲಿ ಲೈನ್ಗಳು ನೋಡ್ಗಳನ್ನು ಸಂಪರ್ಕಿಸುತ್ತವೆ ಮತ್ತು ನೋಡ್ನ ಹೆಸರುಗಳನ್ನು ಆಕ್ಟಿವಿಟಿ ಹೆಸರುಗಳೊಂದಿಗೆ ಲೇಬಲ್ ಮಾಡಲಾಗಿದೆ ಆದ್ದರಿಂದ ಪ್ರತಿ ನೋಡ್ ಒಂದು ಆಕ್ಟಿವಿಟಿಯನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಇದನ್ನು ಆಕ್ಟಿವಿಟಿ ಆನ್ ನೋಡ್ ರೇಖಾಚಿತ್ರ ಎಂದು ಕರೆಯಲಾಗುತ್ತದೆ ಮತ್ತೊಂದೆಡೆ ನಾವು ಟಾಸ್ಕ್ ನೆಟ್ವರ್ಕ್ನ ಮತ್ತೊಂದು ರೂಪಾಂತರವನ್ನು ಹೊಂದಿದ್ದೇವೆ ಅದು ಆಕ್ಟಿವಿಟಿ ಆನ್ ಆರೋ ರೇಖಾಚಿತ್ರವಾಗಿದೆ ಇದರಲ್ಲಿ ನೋಡ್ಗಳು ಆಕ್ಟಿವಿಟಿಯ ಅಂತ್ಯ ಅಥವಾ ಪ್ರಾರಂಭವನ್ನು ಪ್ರತಿನಿಧಿಸುತ್ತವೆ ಆದರೆ ಆಕ್ಟಿವಿಟಿಯು ಸ್ವತಃ ಆರೋಗಳ ಮೇಲೆ ಅಥವಾ ರೇಖಾಚಿತ್ರದಲ್ಲಿ ನೋಡ್ಗಳನ್ನು ಸಂಪರ್ಕಿಸುವ ಎಡ್ಜ್ಗಳ ಮೇಲೆ ಪ್ರತಿನಿಧಿಸುತ್ತದೆ ಆದರೆ ಆಕ್ಟಿವಿಟಿ ಆನ್ ಆರೋ ರೇಖಾಚಿತ್ರವು ಕೆಲವು ಸಮಸ್ಯೆಗಳನ್ನು ಹೊಂದಿದೆ ಆಕ್ಟಿವಿಟಿ ಆನ್ ನೋಡ್ ರೇಖಾಚಿತ್ರಕ್ಕಿಂತ ಇದು ಹೆಚ್ಚು ಜಟಿಲವಾಗಿದೆ ಆಕ್ಟಿವಿಟಿ ಆನ್ ನೋಡ್ ರೇಖಾಚಿತ್ರವು ಬಹಳ ಅರ್ಥಗರ್ಭಿತವಾಗಿದೆ ಆದರೆ ಇಲ್ಲಿ ಆಕ್ಟಿವಿಟಿ ಆನ್ ಆರೋ ರೇಖಾಚಿತ್ರದಲ್ಲಿ ನಾವು ಆಕ್ಟಿವಿಟಿಯ ಪ್ರಾರಂಭ ಮತ್ತು ಅಂತ್ಯವನ್ನು ಪ್ರತಿನಿಧಿಸುವ ನೋಡ್ಗಳನ್ನು ಹೊಂದಿದ್ದೇವೆ ಮತ್ತು ಆಕ್ಟಿವಿಟಿಯು ಎಡ್ಜ್ಗಳಿಂದ ಪ್ರತಿನಿಧಿಸುತ್ತದೆ ಮತ್ತು ಆ ಎಣಿಕೆಯಲ್ಲಿ ಕೆಲವು ತೊಡಕುಗಳು ಉದ್ಭವಿಸುತ್ತವೆ ಮತ್ತು ನಾವು ನಕಲಿ ಚಟುವಟಿಕೆಗಳನ್ನು ಸೇರಿಸಬೇಕಾಗಬಹುದು ಮತ್ತು ಹೀಗೆ ಪ್ರೊಜೆಕ್ಟ್ ಮೋಡೆಲ್ಗು ಮಾಡಬೇಕಾಗುತ್ತದೆ ಮತ್ತು ಪ್ರಾಯಶಃ ಆ ಕಾರಣಕ್ಕಾಗಿ ವರ್ಷಗಳಲ್ಲಿ ಆಕ್ಟಿವಿಟಿ ಆನ್ ನೋಡ್ ರೇಖಾಚಿತ್ರವು ಪ್ರೊಜೆಕ್ಟ್ ಮ್ಯಾನೇಜರ್ಗಳಿಂದ ಅಗಾಧವಾಗಿ ಜನಪ್ರಿಯವಾಗಿದೆ ಮತ್ತು ವಿಭಿನ್ನ CASE ಟೂಲ್ಗಳು ಕಂಪ್ಯೂಟರ್ ಟೂಲ್ಗಳು ಮತ್ತು ಪ್ರೊಜೆಕ್ಟ್ ಮ್ಯಾನೇಜ್ಮೆಂಟ್ಗಳು ಲಭ್ಯವಿವೆ ಅವುಗಳು ಹೆಚ್ಚಾಗಿ ಆಕ್ಟಿವಿಟಿ ಆನ್ ನೋಡ್ ರೇಖಾಚಿತ್ರ ಮತ್ತು ಈ ಉಪನ್ಯಾಸದಲ್ಲಿ ನಾವು ಆಕ್ಟಿವಿಟಿ ಆನ್ ನೋಡ್ ರೇಖಾಚಿತ್ರದ ಮೇಲೆ ಕೇಂದ್ರೀಕರಿಸುತ್ತೇವೆ ಆದರೆ ಹಿನ್ನೆಲೆ ಜ್ಞಾನವಾಗಿ ನಾವು ಆಕ್ಟಿವಿಟಿ ಆನ್ ಆರೋ ರೇಖಾಚಿತ್ರದ ಟೆಸ್ಟ್ ಟಾಸ್ಕ್ ನೆಟ್ವರ್ಕ್ಗಳ ರೂಪಾಂತರವಿದೆ ಎಂದು ನೆನಪಿನಲ್ಲಿಟ್ಟುಕೊಳ್ಳುತ್ತೇವೆ ಆಕ್ಟಿವಿಟಿ ಆನ್ ನೋಡ್ ರೇಖಾಚಿತ್ರದಲ್ಲಿ ನಾವು ಪ್ರೊಜೆಕ್ಟ್ ಅನ್ನು ಪ್ರಾರಂಭಿಸಲು ಒಂದು ಸ್ಟಾರ್ಟ್ ನೋಡ್ಗಿಂತ ಹೆಚ್ಚಿನದನ್ನು ಹೊಂದಿರಬಹುದು ನಾವು ಯಾವುದೇ ಅವಲಂಬನೆಗಳಿಲ್ಲದ ಕೆಲವು ಆಕ್ಟಿವಿಟಿಗಳನ್ನು ಹೊಂದಿರಬಹುದು ಅಂದರೆ ಅವರು ಯಾವಾಗ ಬೇಕಾದರೂ ಪ್ರಾರಂಭಿಸಬಹುದು ಮತ್ತು ಅದೇ ರೀತಿ ಯಾವುದೇ ಪ್ರೊಜೆಕ್ಟ್ ಅಲ್ಲಿ ಹಲವು ಅಂತಿಮ ನೋಡ್ಗಳು ಇರಬಹುದು ಆದರೆ ಹಲವಾರು ಸ್ಟಾರ್ಟ್ ನೋಡ್ಗಳು ಮತ್ತು ಮಲ್ಟಿಪಲ್ ಎಂಡ್ ನೋಡ್ಗಳನ್ನು ಹೊಂದಿರುವ ಆಕ್ಟಿವಿಟಿ ಆನ್ ನೋಡ್ ರೇಖಾಚಿತ್ರದಲ್ಲಿ ವಿವಿಧ ಕಂಪ್ಯೂಟೇಶನ್ಗಳನ್ನು ಬಳಸುವುದು ಸ್ವಲ್ಪ ಜಟಿಲವಾಗಿದೆ ಆದ್ದರಿಂದ ನಾವು ಒಂದು ಡಮ್ಮಿ ಸ್ಟಾರ್ಟ್ ನೋಡ್ ಮತ್ತು ಡಮ್ಮಿ ಎಂಡ್ ನೋಡ್ ಅನ್ನು ಬಳಸಲು ಶಿಫಾರಸು ಮಾಡುತ್ತೇವೆ ಅವು ಸಿಂಗಲ್ ನೋಡ್ಗಳಾಗಿರುತ್ತವೆ ಸಿಂಗಲ್ ಸ್ಟಾರ್ಟ್ ನೋಡ್ ಮತ್ತು ಸಿಂಗಲ್ ಎಂಡ್ ನೋಡ್ ಆಗಿರುತ್ತವೆ ಇದರಿಂದ ತಂತ್ರಗಳ ಅಪ್ಲಿಕೇಶನ್ ತುಂಬಾ ಅರ್ಥಗರ್ಭಿತ ಮತ್ತು ಸುಲಭವಾಗುತ್ತದೆ ಮತ್ತು ಈ ಅಂಶವನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಬಹು ಸ್ಟಾರ್ಟ್ ನೋಡ್ಗಳು ಇದ್ದಾಗ ನಾವು ಡಮ್ಮಿ ನೋಡ್ ಅನ್ನು ಸ್ಟಾರ್ಟ್ ನೋಡ್ ಆಗಿ ಹೊಂದಿದ್ದೇವೆ ಅದು ಒಂದೇ ಸ್ಟಾರ್ಟ್ ನೋಡ್ ಆಗಿರುತ್ತದೆ ಅದೇ ರೀತಿ ಎಂಡ್ ನೋಡ್ಗು ಆಗುತ್ತದೆ ಮತ್ತು ಇಲ್ಲಿ ಆಕ್ಟಿವಿಟಿ ಆನ್ ನೋಡ್ ರೇಖಾಚಿತ್ರದಲ್ಲಿ ನೋಡ್ಗಳು ಆಕ್ಟಿವಿಟಿಗಳನ್ನು ಪ್ರತಿನಿಧಿಸುತ್ತವೆ ಎಂದು ಹೆಸರೇ ಹೇಳುತ್ತದೆ ನೋಡ್ಗಳನ್ನು ಆಕ್ಟಿವಿಟಿಗಳೊಂದಿಗೆ ಲೇಬಲ್ ಮಾಡಲಾಗಿದೆ ಮತ್ತು ನಾವು ನೋಡ್ಗಳಲ್ಲಿ ಆಕ್ಟಿವಿಟಿಗಳನ್ನು ಹೊಂದಿದ್ದೇವೆ ಮಾತ್ರವಲ್ಲದೆ ಆಕ್ಟಿವಿಟಿಗೆ ಅಗತ್ಯವಿರುವ ಅವಧಿಯನ್ನು ಸಹ ನಾವು ಗುರುತಿಸಿದ್ದೇವೆ ಮತ್ತು ಇತರ ಆಕ್ಟಿವಿಟಿಗಳೊಂದಿಗೆ ಒಂದು ಆಕ್ಟಿವಿಟಿಯ ಪ್ರೆಸಿಡೆನ್ಸ್ ಅನ್ನು ಸೂಚಿಸುವ ಆರೋಗಳನ್ನು ಹೊಂದಿರುತ್ತದೆ ಇಲ್ಲಿರುವ ಆಕ್ಟಿವಿಟಿ ಆನ್ ಆರೋ ರೇಖಾಚಿತ್ರದಲ್ಲಿ ನೋಡ್ಗಳು ಆಕ್ಟಿವಿಟಿಗಳ ಪ್ರಾರಂಭ ಮತ್ತು ಅಂತ್ಯದ ಘಟನೆಗಳನ್ನು ಸೂಚಿಸುತ್ತದೆ ಆದರೆ ಆಕ್ಟಿವಿಟಿಗಳನ್ನು ಆರೋಗಳ ಮೇಲೆ ಗುರುತಿಸಲಾಗುತ್ತದೆ ಮತ್ತು ಆಕ್ಟಿವಿಟಿಗಳ ಅವಧಿಯನ್ನು ಆರೋಗಳ ಮೇಲೆ ಗುರುತಿಸಲಾಗುತ್ತದೆ ನಾವು ಈಗಾಗಲೇ ಉಲ್ಲೇಖಿಸಿದಂತೆ ಇಲ್ಲಿ ಒಂದು ಏಕ ಸ್ಟಾರ್ಟ್ ಮತ್ತು ಏಕ ಎಂಡ್ ನೋಡ್ ಕೂಡ ಸುಲಭವಾಗುತ್ತದೆ ನೋಡ್ಗಳು ಆಕ್ಟಿವಿಟಿಗಳನ್ನು ಪ್ರತಿನಿಧಿಸುವ ಆಕ್ಟಿವಿಟಿ ಆನ್ ನೋಡ್ ರೇಖಾಚಿತ್ರದಂತೆ ಆರೋಗಳು ಆಕ್ಟಿವಿಟಿಗಳನ್ನು ಪ್ರತಿನಿಧಿಸುತ್ತವೆ ಆಕ್ಟಿವಿಟಿ ಆನ್ ಆರೋ ರೇಖಾಚಿತ್ರದಲ್ಲಿ ಆರೋಗಳು ಆಕ್ಟಿವಿಟಿಗಳನ್ನು ಪ್ರತಿನಿಧಿಸುತ್ತವೆ ಆರೋಗಳನ್ನು ಆಕ್ಟಿವಿಟಿಯ ಹೆಸರುಗಳು ಮತ್ತು ಅವಧಿಯೊಂದಿಗೆ ಲೇಬಲ್ ಮಾಡಲಾಗಿದೆ ಮತ್ತು ನೋಡ್ಗಳು ಆಕ್ಟಿವಿಟಿಗಳ ಆರಂಭ ಮತ್ತು ಅಂತ್ಯವನ್ನು ಸೂಚಿಸುತ್ತವೆ ಆಕ್ಟಿವಿಟಿ ಆನ್ ಆರೋ ರೇಖಾಚಿತ್ರದ ಉದಾಹರಣೆಯನ್ನು ನೀಡಲು ನಾವು ಈ ಆಕ್ಟಿವಿಟಿಯನ್ನು ಹೊಂದಿದ್ದೇವೆ ನೋಡ್ A 1 ರಿಂದ ಪ್ರಾರಂಭವಾಗುವ ನೋಡ್ 3 ನಲ್ಲಿ ಕೊನೆಗೊಳ್ಳುತ್ತದೆ ಆಕ್ಟಿವಿಟಿ B ಅನ್ನು ಈ ಎಡ್ಜ್ನಲ್ಲಿ ಅಥವಾ ಆರೋ ಮೇಲೆ ಗುರುತಿಸಲಾಗಿದೆ ಅದು ನೋಡ್ 1 ರಿಂದ ಆರಂಭಗೊಂಡು ನೋಡ್ B ನಲ್ಲಿ ಕೊನೆಗೊಳ್ಳುತ್ತದೆ ಕ್ಷಮಿಸಿ ನೋಡ್ 2 ಆದರೆ ನಾನು ಈಗಾಗಲೇ ಉಲ್ಲೇಖಿಸಿರುವಂತೆ ಅದು ನಿಜವಾಗಿಯೂ ಆಕ್ಟಿವಿಟಿ ಆನ್ ಆರೋ ರೇಖಾಚಿತ್ರವನ್ನು ಬಳಸುವುದಿಲ್ಲ ಎಂದು ನಮ್ಮ ಎಲ್ಲಾ ಉದಾಹರಣೆಗಳು ಆಕ್ಟಿವಿಟಿ ಆನ್ ನೋಡ್ ರೇಖಾಚಿತ್ರಕ್ಕೆ ನಿರ್ಬಂಧಿಸುತ್ತವೆ ಈಗ ನಾವು ಆಕ್ಟಿವಿಟಿ ಆನ್ ನೋಡ್ ಟಾಸ್ಕ್ ನೆಟ್ವರ್ಕ್ ರೇಖಾಚಿತ್ರವನ್ನು ರಚಿಸಲು ಪ್ರಯತ್ನಿಸೋಣ ಅದನ್ನು ನೀಡಿದರೆ ನಿಂದ ನಾವು ಆಕ್ಟಿವಿಟಿಗಳನ್ನು ಗುರುತಿಸಿದ್ದೇವೆ ಮತ್ತು ನಂತರ ನಾವು ಆಕ್ಟಿವಿಟಿಯ ಪ್ರಿಡೆಸೆಸ್ಸರ್ಗಳನ್ನು ಗುರುತಿಸುತ್ತೇವೆ A ಯಾವುದೇ ಪ್ರಿಡೆಸೆಸ್ಸರ್ ಅನ್ನು ಹೊಂದಿಲ್ಲ B ಪ್ರಿಡೆಸೆಸ್ಸರ್ A ಅನ್ನು ಹೊಂದಿದೆ C ಪ್ರಿಡೆಸೆಸ್ಸರ್ A ಅನ್ನು ಸಹ ಹೊಂದಿದೆ D ಪ್ರಿಡೆಸೆಸ್ಸರ್ ಆಗಿ B ಹೊಂದಿದೆ E ಪ್ರಿಡೆಸೆಸ್ಸರ್ ಆಗಿ B ಅನ್ನು ಹೊಂದಿದೆ F ಪ್ರಿಡೆಸೆಸ್ಸರ್ ಆಗಿ C ಅನ್ನು ಹೊಂದಿದೆ G ಪ್ರಿಡೆಸೆಸ್ಸರ್ ಆಗಿ D ಮತ್ತು H ಎರಡು ನೋಡ್ಗಳನ್ನು E ಮತ್ತು F ಅನ್ನು ಪ್ರಿಡೆಸೆಸ್ಸರ್ ಆಗಿ ಹೊಂದಿದೆ ಆದ್ದರಿಂದ ನಾವು ಇದನ್ನು ಹೇಗೆ ರಚಿಸುತ್ತೇವೆ ಸಹಜವಾಗಿ ನಾವು ನೇರವಾಗಿ A ಅನ್ನು ರಚಿಸಬಹುದು ಏಕೆಂದರೆ A ಗೆ ಯಾವುದೇ ಪ್ರಿಡೆಸೆಸ್ಸರ್ ಇಲ್ಲ ಆದ್ದರಿಂದ ನಾವು ಯಾವುದೇ ಪ್ರಿಡೆಸೆಸ್ಸರ್ ಇಲ್ಲದ A ಅನ್ನು ಇಲ್ಲಿ ರಚಿಸಬಹುದು ಮತ್ತು ನಂತರ ನಾವು B ಅನ್ನು ಪ್ರಿಡೆಸೆಸ್ಸರ್ ಆಗಿ A ಹೊಂದಿದೆ ಆದ್ದರಿಂದ ನಾವು A ಗಳನ್ನುಪ್ರಿಡೆಸೆಸ್ಸರ್ ಹೊಂದಿರುವ B ಅನ್ನು ರಚಿಸಬಹುದು ಮತ್ತು ನಂತರ ನಾವು C ಅನ್ನು ನೋಡಬಹುದು ಮತ್ತು C ಅನ್ನು ಸಹ A ಪ್ರಿಡೆಸೆಸ್ಸರ್ ಆಗಿದೆ ಆದ್ದರಿಂದ ನಾನು ಇಲ್ಲಿ C ಅನ್ನು ರಚಿಸುತ್ತೇನೆ C ಗೆ ಪ್ರಿಡೆಸೆಸ್ಸರ್ಆಗಿ A ಇದೆ ಮತ್ತು D ಯನ್ನು ಪ್ರಿಡೆಸೆಸ್ಸರ್ ಆಗಿ ನಾವು ಇಲ್ಲಿ D ಅನ್ನು ರಚಿಸುತ್ತೇವೆ ಅದು B ಅನ್ನು ಪ್ರಿಡೆಸೆಸ್ಸರ್ ಆಗಿ ಹೊಂದಿದೆ ಮತ್ತು ನಂತರ E ಯನ್ನು ಪ್ರಿಡೆಸೆಸ್ಸರ್ ಆಗಿ ಹೊಂದಿದೆ ಆದ್ದರಿಂದ ನಾವು ಇಲ್ಲಿ E ಅನ್ನು ರಚಿಸಬಹುದು E ಅನ್ನು ಪ್ರಿಡೆಸೆಸ್ಸರ್ ಆಗಿ B ಮತ್ತು ನಾವು F ಅನ್ನು ಪ್ರಿಡೆಸೆಸ್ಸರ್ ಆಗಿ C ಅನ್ನು ಹೊಂದಿದ್ದೇವೆ ನಾನು ಇಲ್ಲಿ F ಅನ್ನು ರಚಿಸುತ್ತೇವೆ F ಪ್ರಿಡೆಸೆಸ್ಸರ್ ಆಗಿ C ಮತ್ತು G D ಅನ್ನು ಪ್ರಿಡೆಸೆಸ್ಸರ್ ಆಗಿ ಹೊಂದಿದೆ ಆದ್ದರಿಂದ ನಾನು ಇಲ್ಲಿ G ಅನ್ನು ರಚಿಸುತ್ತೇನೆ G ಅನ್ನು ಪ್ರಿಡೆಸೆಸ್ಸರ್ಆಗಿ D ಮತ್ತು H E ಮತ್ತು F ಎರಡನ್ನೂ ಹೊಂದಿದ್ದು H ಪ್ರಿಡೆಸೆಸ್ಸರ್ ಆಗಿ E ಮತ್ತು F ಎರಡನ್ನೂ ಹೊಂದಿದೆ ಮತ್ತು ನಾವು ಇಲ್ಲಿ ಎರಡು ನೋಡ್ಗಳಿರುವುದರಿಂದ ಎರಡು ಎಂಡ್ ನೋಡ್ಗಳು ನಾವು ಇಲ್ಲಿ ಎಂಡ್ ನೋಡ್ ಅನ್ನು ಹೊಂದಬಹುದು ಮತ್ತು ಇದು ಟಾಸ್ಕ್ ನೆಟ್ವರ್ಕ್ ಆಕ್ಟಿವಿಟಿ ಆನ್ ನೋಡ್ ರೇಖಾಚಿತ್ರ ಆಗಿರಬಹುದು ಮತ್ತು ನಾನು ಇದನ್ನು ಚೆನ್ನಾಗಿ ಚಿತ್ರಿಸಿದರೆ ನಾವು ಈ B ಅನ್ನು ಪ್ರಿಡೆಸೆಸ್ಸರ್ ಆಗಿ A ಹೊಂದಿದ್ದೆ C ಯನ್ನು ಪ್ರಿಡೆಸೆಸ್ಸರ್ ಆಗಿ H ಹೊಂದಿದೆ E ಮತ್ತು F ಎರಡನ್ನೂ ಹೊಂದಿದೆ ಮತ್ತು Z ಒಂದು ಎಂಡ್ ನೋಡ್ ಆಗಿದೆ ಆದ್ದರಿಂದ ಅದೇ ರೇಖಾಚಿತ್ರವು ಅದನ್ನು ಇಲ್ಲಿ ಚಿತ್ರಿಸಿದೆ ನೆಟ್ವರ್ಕ್ನಲ್ಲಿ ಆಕ್ಟಿವಿಟಿ ಆನ್ ನೋಡ್ ಕಾರ್ಯವನ್ನು ಸೆಳೆಯಲು ಇದು ತುಂಬಾ ಕಷ್ಟಕರವಲ್ಲ ಎಂದು ನೀವು ನೋಡಬಹುದು ಬೇರೆ ಯಾವುದೇ ಉದಾಹರಣೆಯನ್ನು ನೀಡಿದರೆ ನೀವು ಆಕ್ಟಿವಿಟಿ ಆನ್ ನೋಡ್ ನೆಟ್ವರ್ಕ್ ರೇಖಾಚಿತ್ರವನ್ನು ರಚಿಸಬಹುದು ಎಂದು ನನಗೆ ಖಾತ್ರಿಯಿದೆ ಆದರೆ ಆಕ್ಟಿವಿಟಿ ಆನ್ ಆರೋ ರೇಖಾಚಿತ್ರವು ಹೆಚ್ಚಿನ ತೊಡಕುಗಳನ್ನು ಹೊಂದಿರುತ್ತದೆ ಮತ್ತು ನಾವು ಅದನ್ನು ಚರ್ಚಿಸಲು ಹೋಗುವುದಿಲ್ಲ ಏಕೆಂದರೆ ಅಗಾಧವಾಗಿ ಆಕ್ಟಿವಿಟಿ ಆನ್ ನೋಡ್ ರೇಖಾಚಿತ್ರಗಳನ್ನು ಬಳಸಲಾಗುತ್ತಿದೆ ಈಗ PERT ಮತ್ತು CPM ಟೆಕ್ನಿಕ್ಗಳು ಈ ಎರಡು ಟಾಸ್ಕ್ ನೆಟ್ವರ್ಕ್ ಆಧಾರಿತ ತಂತ್ರಗಳಾಗಿವೆ ಏಕೆಂದರೆ ಇವುಗಳನ್ನು ಕಳೆದ ಶತಮಾನದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಎಂದು ನೀವು ಹೇಳುತ್ತಿದ್ದೀರಿ ಇವು ಎರಡು ವಿಭಿನ್ನ ಟೆಕ್ನಿಕ್ಗಳು PERT ಮತ್ತು CPM PERT ಎಂದರೆ ಪ್ರೋಗ್ರಾಂ ಎವಾಲ್ಯೂವೇಷನ್ ಆಂಡ್ ರಿವ್ಯೂ ಟೆಕ್ನಿಕ್ ಮತ್ತು CPM ಎಂದರೆ ಕ್ರಿಟಿಕಲ್ ಪಾಥ ಮೆಥಡ್ ಇವು ಎರಡು ಟಾಸ್ಕ್ ನೆಟ್ವರ್ಕ್ ಬೇಸ್ಡ್ ಟೆಕ್ನಿಕ್ಗಳಾಗಿವೆ PERT ಆರಂಭದಲ್ಲಿ ಆಕ್ಟಿವಿಟಿ ಆನ್ ಆರೋ ರೇಖಾಚಿತ್ರವನ್ನು ಬಳಸುತ್ತದೆ ಮತ್ತು ಇವುಗಳು ವರ್ಷಗಳ ದೀರ್ಘ ಇತಿಹಾಸವನ್ನು ಹೊಂದಿರುವುದರಿಂದ ಕೆಲವೊಮ್ಮೆ ಆಕ್ಟಿವಿಟಿ ಆನ್ ನೋಡ್ ರೇಖಾಚಿತ್ರವನ್ನು ಅಳವಡಿಸಿಕೊಳ್ಳಲಾಗುತ್ತದೆ ನಾವು ಇದರ ಇತಿಹಾಸವನ್ನು ನೋಡಿದರೆ ಇವೆರಡನ್ನೂ ಗ್ಯಾಂಟ್ ಚಾರ್ಟ್ ಅನ್ನು ಆಧರಿಸಿ ಅಭಿವೃದ್ಧಿಪಡಿಸಲಾಗಿದೆ ಗ್ಯಾಂಟ್ ಚಾರ್ಟ್ ಹಳೆಯ ರೇಖಾಚಿತ್ರವಾಗಿತ್ತು ಮತ್ತು ಗ್ಯಾಂಟ್ ಚಾರ್ಟ್ ಅನ್ನು ಪ್ರೊಜೆಕ್ಟ್ ಮಾನಿಟರಿಂಗ್ ಕಂಟ್ರೋಲ್ ರಿಸೋರ್ಸ್ ಅಲೋಕೇಷನ್ ಇತ್ಯಾದಿಗಳಿಗೆ ಬಳಸಲಾಗುತ್ತದೆ ಮತ್ತು ನಂತರ ಈ ಕೋರ್ಸ್ನಲ್ಲಿ ಗ್ಯಾಂಟ್ ಚಾರ್ಟ್ಕುರಿತು ಚರ್ಚಿಸಲಾಗುವುದು ಆದರೆ ಪ್ರೊಜೆಕ್ಟ್ ಶೆಡ್ಯೂಲಿಂಗ್ ಅನ್ನು PERT ಮತ್ತು CPM ರೇಖಾಚಿತ್ರಗಳಿಂದ ಮಾಡಲಾಗುತ್ತದೆ ಮತ್ತು ಇದನ್ನು 1950 ರ ದಶಕದಲ್ಲಿ ಅಭಿವೃದ್ಧಿಪಡಿಸಲಾಯಿತು ಮತ್ತು ಗ್ಯಾಂಟ್ ಇದಕ್ಕಿಂತ ಬಹಳ ಹಿಂದಿನದು 1920 ಮತ್ತು 30 ರ ದಶಕಗಳಾಗಿರಬಹುದು CPM ಅನ್ನು ಗ್ಯಾಂಟ್ ಚಾರ್ಟ್ನಿಂದ ಅಭಿವೃದ್ಧಿಪಡಿಸಲಾಗಿದೆ ಮತ್ತು ರಾಸಾಯನಿಕ ಸ್ಥಾವರಗಳ ನಿರ್ವಹಣಾ ಯೋಜನೆಗಳನ್ನು ನಿರ್ವಹಿಸಲು ಡುಪಾಂಟ್ ಕಂಪನಿಯು ತನ್ನ ರಾಸಾಯನಿಕ ಸ್ಥಾವರಗಳಲ್ಲಿ ಬಳಸಿಕೊಂಡಿತು ಪೋಲಾರಿಸ್ ಮಿಸೈಲ್ ಅಭಿವೃದ್ಧಿಗಾಗಿ US ನೌಕಾಪಡೆಯು PERT ಅನ್ನು ಬಳಸಿತು ಆದರೆ ನಿರ್ವಹಣಾ ಚಟುವಟಿಕೆಗಳು ಮತ್ತು ನಿರ್ವಹಣಾ ಚಟುವಟಿಕೆಗಳನ್ನು ನಿರ್ವಹಿಸಲು CPM ಅನ್ನು ಡುಪಾಂಟ್ ಬಳಸಿದೆ ಎಂಬುದನ್ನು ಇಲ್ಲಿ ನಮೂದಿಸಲು ಬಯಸುತ್ತೇವೆ ನಿರ್ವಹಣೆಯ ಪ್ರಕಾರ ಯಾವುದು ಆಕ್ಟಿವಿಟಿಗಳು ಯಾವುವು ಅವುಗಳ ಅವಧಿ ಏನು ಎಂದು ನಿಖರವಾಗಿ ತಿಳಿಯಬಹುದು ಮತ್ತು ಆದ್ದರಿಂದ ಇಲ್ಲಿ ಟಾಸ್ಕ್ ಅವಧಿಗಳು ಹೆಚ್ಚು ನಿರ್ಣಾಯಕವಾಗಿವೆ ಆದರೆ ಇನ್ನೊಂದು PERT ಅನ್ನು ಪೋಲಾರಿಸ್ ಮಿಸೈಲ್ ಅಭಿವೃದ್ಧಿಗಾಗಿ US ನೇವಿ ಅಭಿವೃದ್ಧಿಪಡಿಸಿದೆ ಮತ್ತು ಇದು ರಾಸಾಯನಿಕ ಸ್ಥಾವರಗಳ ನಿರ್ವಹಣೆಗಿಂತ ಭಿನ್ನವಾಗಿರುವ ಡೆವಲಪ್ಮೆಂಟ್ ಪ್ರೊಜೆಕ್ಟ್ ಆಗಿದ್ದು ಅದು ನಿತ್ಯದ ಕೆಲಸವಾಗಿದೆ ಟಾಸ್ಕ್ಗಳಿಗೆ ಸಂಬಂಧಿಸಿದಂತೆ ಹೆಚ್ಚು ಅನಿಶ್ಚಿತತೆಗಳಿರುವ ಡೆವಲಪ್ಮೆಂಟ್ ಪ್ರೊಜೆಕ್ಟ್ಗಾಗಿ PERT ಆಗಿತ್ತು ಉದಾಹರಣೆಗೆ ಟಾಸ್ಕ್ ಪ್ರಾರಂಭದ ಸಮಯ ಟಾಸ್ಕ್ ಅವಧಿಯ ಅಂತ್ಯದ ಸಮಯ ಇವೆಲ್ಲವೂ ಯಾದೃಚ್ಛಿಕವಾಗಿರುತ್ತವೆ ಏಕೆಂದರೆ ವಿಳಂ ಡಿಲೇ ಆಗಬಹುದು ಡೆವಲಪ್ಮೆಂಟ್ ಪ್ರೊಜೆಕ್ಟ್ಗಳಂತೆ ಅವಧಿಗಳು ಇತ್ಯಾದಿಗಳು ನಿರ್ಣಾಯಕವಾಗಿ ತಿಳಿದಿಲ್ಲ ಮತ್ತು ಆದ್ದರಿಂದ PERT ಟಾಸ್ಕ್ ಡ್ಯುರೇಷನ್ಗಳಿಗಾಗಿ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಗಳನ್ನು ಬಳಸುತ್ತದೆ ಈ ಎರಡೂ ಟೆಕ್ನಿಕ್ಗಳು ಟಾಸ್ಕ್ಗಳ ನಡುವಿನ ಪರಸ್ಪರ ಅವಲಂಬನೆಯನ್ನು ಪ್ರತಿನಿಧಿಸುವ ಯಾವುದೇ ಟಾಸ್ಕ್ ನೆಟ್ವರ್ಕ್ನಂತೆ ಟಾಸ್ಕ್ ಮೇಲಿನ ಪ್ರೆಸಿಡೆಂಟ್ ಸಂಬಂಧಗಳನ್ನು ಪರಿಗಣಿಸಲಾಗಿದೆ ಮತ್ತು ನಾನು ಉಲ್ಲೇಖಿಸಿರುವಂತೆ CPM ಆಕ್ಟಿವಿಟಿ ಟೈಮ್ನ ಡಿಟರ್ಮಿನಿಸ್ಟಿಕ್ ಎಸ್ಟಿಮೇಟ್ ಬಳಸುತ್ತದೆ ಮತ್ತು PERT ಆಕ್ಟಿವಿಟಿ ಟೈಮ್ನ ಸ್ಟ್ಯಾಟಿಸ್ಟಿಕಲ್ ಎಸ್ಟಿಮೇಟ್ಗಳನ್ನು ಬಳಸುತ್ತದೆ ನಮ್ಮ ಮೊದಲ ರೇಖಾಚಿತ್ರವನ್ನು ನೋಡೋಣ ಇದು ಸರಳವಾದ PERT ರೇಖಾಚಿತ್ರವಾಗಿದೆ ಮತ್ತು ಇಲ್ಲಿ ನಾವು ಡಿಸೈನ್ನ ಟೆಸ್ಟ್ ಪ್ಲಾನ್ಗಾಗಿ ಡಿಟರ್ಮಿನಿಸ್ಟಿಕ್ ಟೈಮ್ ಅನ್ನು ಬಳಸಿದ್ದೇವೆ ಡಿಸೈನ್ ಪೂರ್ಣಗೊಂಡ ನಂತರವೇ ಟೆಸ್ಟ್ ಪ್ಲಾನ್ ಅನ್ನು ಪ್ರಾರಂಭಿಸಬಹುದು ಡಿಸೈನ್ 15 ವಾರಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಟೆಸ್ಟ್ ಪ್ಲಾನ್ 5 ವಾರಗಳನ್ನು ತೆಗೆದುಕೊಳ್ಳುವ ನಿರೀಕ್ಷೆಯಿದೆ ಮತ್ತು ಟೆಸ್ಟಿಂಗ್ 25 ವಾರಗಳನ್ನು ತೆಗೆದುಕೊಳ್ಳುವ ನಿರೀಕ್ಷೆಯಿದೆ ಎರಡು ಮುಖ್ಯ ಮಾಡ್ಯೂಲ್ಗಳು A ಮತ್ತು B ಇವೆ ಡಿಸೈನ್ ಟೆಸ್ಟ್ ಪ್ಲಾನ್ ಅನ್ನು ಮಾಡಿದ ನಂತರ ಅಥವಾ ಮಾಡ್ಯೂಲ್ A ಯ ಕೋಡಿಂಗ್ 18 ವಾರಗಳನ್ನು ತೆಗೆದುಕೊಳ್ಳುತ್ತದೆ ಅಥವಾ B ಯ ಕೋಡಿಂಗ್ 23 ವಾರಗಳನ್ನು ತೆಗೆದುಕೊಳ್ಳುತ್ತದೆ ಸಾಕಷ್ಟು ರಿಸೋರ್ಸ್ಗಳು ಅಸ್ತಿತ್ವದಲ್ಲಿದ್ದರೆ ಈ ಮೂರು ಟಾಸ್ಕ್ಗಳನ್ನು ಪ್ಯಾರಲಲ್ ಆಗಿ ಕೈಗೊಳ್ಳಬಹುದು ಪ್ಯಾರಲಲ್ಯಿಸಮ್ ಸಾಧ್ಯತೆಯಿದೆ ಆದರೆ ನಾವು ಕೇವಲ ಒಬ್ಬ ಡೆವಲಪರ್ ಅನ್ನು ಹೊಂದಿದ್ದೇವೆ ನಾವು ಲಭ್ಯವಿರುವ ಒಂದು ಕೋಡರ್ ಮತ್ತು ಒಬ್ಬ ಟೆಸ್ಟರ್ ಅನ್ನು ಹೊಂದಿದ್ದೇವೆ ಆ ಸಂದರ್ಭಗಳಲ್ಲಿ ಎಲ್ಲಾ ಮೂರು ಪ್ಯಾರಲಲ್ ಆಗಿ ಮುಂದುವರೆಯಲು ಸಾಧ್ಯವಿಲ್ಲ ಟೆಸ್ಟರ್ ಟೆಸ್ಟ್ ಅನ್ನು ಮಾಡಬಹುದು ಮತ್ತು ಕೋಡರ್ ಇದರಲ್ಲಿ ಯಾವುದಾದರೂ ಒಂದನ್ನು ತೆಗೆದುಕೊಳ್ಳಬಹುದು ಮತ್ತು ನಂತರ ಅದನ್ನು ಪೂರ್ಣಗೊಳಿಸಿದ ನಂತರ ಇದನ್ನು ಮಾಡಬೇಕಾಗಿದೆ ಮತ್ತು ನಂತರ ಅವರೆಲ್ಲರೂ ಟೆಸ್ಟಿಂಗ್ ಅನ್ನು ಪೂರ್ಣಗೊಳಿಸಿದ ನಂತರ A ಮತ್ತು B ನ ಕೋಡಿಂಗ್ ನಂತರ ನಿಜವಾದ ಟೆಸ್ಟ್ ಆಕ್ಟಿವಿಟಿ ಅನ್ನು ಮಾಡಬಹುದು ಆದರೆ PERT ರೇಖಾಚಿತ್ರದಲ್ಲಿ ನಾವು ಈ ನಿರ್ಬಂಧವನ್ನು ತೋರಿಸುವುದಿಲ್ಲ ಇವೆಲ್ಲವನ್ನೂ ಸಮಾನಾಂತರವಾಗಿ ನಿರ್ವಹಿಸಲು ರಿಸೋರ್ಸ್ಗಳು ಲಭ್ಯವಿದೆ ಮತ್ತು ಹೀಗೆ ಹಲವು ಇವುಗಳನ್ನು ನಂತರ ಪ್ರೊಜೆಕ್ಟ್ ಪ್ಲಾನ್ ಅಲ್ಲಿ ಮಾಡಲಾಗುತ್ತದೆ ಅಲ್ಲಿ ಪ್ರೊಜೆಕ್ಟ್ ಮ್ಯಾನೇಜರ್ ಗ್ಯಾಂಟ್ ಚಾರ್ಟ್ ಆಗಿ ಪ್ರೊಜೆಕ್ಟ್ ಶೆಡ್ಯೂಲಿಂಗ್ ಅನ್ನು ಬಳಸುತ್ತಾರೆ ಅಲ್ಲಿ ಟಾಸ್ಕ್ಗಳಿಗೆ ರಿಸೋರ್ಸ್ ಅಲೋಕೇಷನ್ ಅನ್ನು ಮಾಡಲಾಗುತ್ತದೆ ಮತ್ತು ಗ್ಯಾಂಟ್ ಚಾರ್ಟ್ ಅನ್ನು ಪ್ರೊಜೆಕ್ಟ್ ಮಾನಿಟರಿಂಗ್ ಮತ್ತು ಕಂಟ್ರೋಲ್ಗಾಗಿ ಬಳಸಲಾಗುತ್ತದೆ ಅಲ್ಲಿ ಯಾವುದೇ ವ್ಯತ್ಯಾಸಗಳನ್ನು ಗಮನಿಸಿ ಶೆಡ್ಯೂಲ್ ಅನ್ನು ಪರಿಷ್ಕರಿಸಬೇಕು ಉದಾಹರಣೆಗೆ 15 ರ ಬದಲಿಗೆ ಡಿಸೈನ್ 13 ರಿಂದ ಪೂರ್ಣಗೊಂಡಿತು ಪ್ರೊಜೆಕ್ಟ್ನ ಇತರ ಭಾಗಗಳ ಮೇಲೆ ಏನು ಪರಿಣಾಮ ಬೀರುತ್ತದೆ ನಾವು ಶೆಡ್ಯೂಲ್ ಅನ್ನು ಮತ್ತೆ ಮಾಡಬೇಕಾಗಿದೆ ಟೆಸ್ಟ್ ಪ್ಲಾನ್ 5 ರ ಬದಲಿಗೆ 10 ವಾರಗಳನ್ನು ತೆಗೆದುಕೊಂಡರೆ ಶೆಡ್ಯೂಲ್ನ ಮೇಲೆ ಏನು ಪರಿಣಾಮ ಬೀರುತ್ತದೆ ಆದ್ದರಿಂದ ಗ್ಯಾಂಟ್ ಚಾರ್ಟ್ ಅನ್ನು ಬಳಸುವುದಕ್ಕಿಂತ ಇವೆಲ್ಲವೂ ಉತ್ತಮವಾಗಿದೆ ಗ್ಯಾಂಟ್ ಚಾರ್ಟ್ ಬಳಸಿ ರಿಸೋರ್ಸ್ ಅಲೋಕೇಷನ್ ಮಾನಿಟರಿಂಗ್ ಮತ್ತು ಕಂಟ್ರೋಲಿಂಗ್ ಅನ್ನು ಮಾಡಲಾಗುತ್ತದೆ ಮತ್ತು ಅದನ್ನು ಈ ಉಪನ್ಯಾಸ ಸರಣಿಯಲ್ಲಿ ನಂತರ ಚರ್ಚಿಸಲಾಗುವುದು ನಾವು ಹೇಳಿದಂತೆ ಈ ರೀತಿಯ ನೆಟ್ವರ್ಕ್ ಅನ್ನು ಪೋಲಾರಿಸ್ ಮಿಸೈಲ್ 1950 ರ ಅಭಿವೃದ್ಧಿಗಾಗಿ ಮಾಡಲಾಗಿದೆ ಮತ್ತು ಇಲ್ಲಿ ಪ್ರತಿ ನೋಡ್ ಅಲ್ಲಿ ನಾವು ಟಾಸ್ಕ್ನ ಹೆಸರನ್ನು ಬರೆಯುತ್ತೇವೆ ನೀವು ಟಾಸ್ಕ್ನ ಹೆಸರಿನ ಬದಲಿಗೆ ಕೇವಲ ಲೇಬಲ್ ಅನ್ನು ಬಳಸಬಹುದು ಹಲವಾರು ಟಾಸ್ಕ್ಗಳಿದ್ದರೆ ಟಾಸ್ಕ್ನ ಹೆಸರನ್ನು ಈ ರೀತಿ ಬರೆಯುವುದು ಅಸಮರ್ಥವಾಗುತ್ತದೆ ನಾವು A B C D ಇತ್ಯಾದಿಗಳನ್ನು ಬಳಸಬಹುದು ಮತ್ತು ನಂತರ ಅವು ಲೇಬಲ್ಗಳಾಗಿವೆ ಮತ್ತು ನಂತರ ನಾವು ಟೇಬಲ್ನಲ್ಲಿ ಸಂಗ್ರಹಿಸಲಾದ ಆ ಲೇಬಲ್ಗಳು ಟಾಸ್ಕ್ನ ಹೆಸರುಗಳನ್ನು ಹೊಂದಿರುತ್ತೇವೆ PERT ಚಾರ್ಟ್ ಟಾಸ್ಕ್ಗಳು ಅನಿಶ್ಚಿತತೆಯನ್ನು ಹೊಂದಿವೆ ಮತ್ತು ಆದ್ದರಿಂದ ಪ್ರತಿ ಟಾಸ್ಕ್ಗೆ ಮಲ್ಟಿಪಲ್ ಟೈಮ್ ಎಸ್ಟಿಮೇಟ್ಗಳನ್ನು ಬಳಸಲಾಗಿದೆ ಇದು ಟಾಸ್ಕ್ ಅನ್ನು ಪೂರ್ಣಗೊಳಿಸುವ ಸಮಯ ಪ್ರಿಸಿಡಿಂಗ್ ಟಾಸ್ಕ್ ಮತ್ತು ಮುಂತಾದ ಚಟುವಟಿಕೆಯ ಸಮಯಗಳಲ್ಲಿ ವ್ಯತ್ಯಾಸವನ್ನು ಅನುಮತಿಸುತ್ತದೆ ಇದನ್ನು PERT ಚಾರ್ಟ್ನಲ್ಲಿ ಪ್ರತಿನಿಧಿಸಬಹುದು ಮತ್ತು ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸಿನ್ಗ್ ಅನ್ನು PERT ಚಾರ್ಟ್ನಿಂದ ಸೆಳೆಯಬಹುದು ಕೆಲವು ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯುಶನ್ನೊಂದಿಗೆ ಆಕ್ಟಿವಿಟಿ ಸಮಯವನ್ನು ರಾಂಡಮ್ ಎಂದು ಊಹಿಸಲಾಗಿದೆ ನೀವು ಉಲ್ಲೇಖಿಸುತ್ತಿರುವಂತೆ ಈ ತಂತ್ರಗಳನ್ನು ಕಾಲಾನಂತರದಲ್ಲಿ ಹೆಚ್ಚಿನ ಸಂಖ್ಯೆಯ ವರ್ಷಗಳಲ್ಲಿ ಬಳಸಲಾಗಿದೆ ಮತ್ತು ಈ ತಂತ್ರವು 1950 ರ ಪ್ರಾರಂಭದಿಂದ ಅಭಿವೃದ್ಧಿಗೊಂಡಿದೆ ಅಂದರೆ ಸುಮಾರು 70 80 ವರ್ಷಗಳ ಹಿಂದೆ ಮತ್ತು ಮೂಲತಃ ಇದು ಆರ್ಕ್ ನೆಟ್ವರ್ಕ್ ಅಲ್ಲಿನ ಆಕ್ಟಿವಿಟಿ ಆಗಿದೆ ಆದರೆ ಆಗ ನಾನು ಪ್ರಸ್ತಾಪಿಸಿದಂತೆ ಈಗ ಇದನ್ನು ಹೆಚ್ಚಾಗಿ ಆಕ್ಟಿವಿಟಿ ಆನ್ ನೋಡ್ ನೆಟ್ವರ್ಕ್ ಆಗಿ ಬಳಸಲಾಗುತ್ತದೆ PERT ಯಲ್ಲಿನ ಪ್ರತಿ ಆಕ್ಟಿವಿಟಿಗೆ 3 ಅಂದಾಜುಗಳನ್ನು ಒದಗಿಸಲಾಗಿದೆ ಒಂದು ಮೋಸ್ಟ್ ಲೈಕ್ಲಿ ಟೈಮ್ ಇದು ಪ್ರೊಜೆಕ್ಟ್ ಮ್ಯಾನೇಜರ್ ಅಂದಾಜಾಗಿದೆ ಇದು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಆಪ್ಟಿಮಿಸ್ಟಿಕ್ ಟೈಮ್ ಇದು ಆಕ್ಟಿವಿಟಿ ಅನ್ನು ತೆಗೆದುಕೊಳ್ಳಬಹುದಾದ ಕಡಿಮೆ ಸಂಭವನೀಯ ಸಮಯವಾಗಿದೆ ವಿಷಯಗಳು ಕಾರ್ಯರೂಪಕ್ಕೆ ಬರದಿದ್ದರೆ ಪಿಎಸ್ಸಿಮಿಸ್ಟಿಕ್ ಟೈಮ್ ದೀರ್ಘವಾದ ಸಂಭವನೀಯ ಸಮಯವಾಗಿದೆ ಡೆವಲಪರ್ ಅಸ್ವಸ್ಥರಾದರು ರಿಸೋರ್ಸ್ಗಳು ಮುರಿದು ಬಿದ್ದವು ಅಂದರೆ ಕಂಪ್ಯೂಟರ್ ಹಾರ್ಡ್ವೇರ್ನಲ್ಲಿ ಸಮಸ್ಯೆಗಳಿವೆ ಮತ್ತು ಹೀಗೆ ಹಲವು ಆಕ್ಟಿವಿಟಿಗಾಗಿ ides 3 ಬಾರಿ ಹೆಚ್ಚಾಗಿ ಆಪ್ಟಿಮಿಸ್ಟಿಕ್ ಮತ್ತು ಪಿಎಸ್ಸಿಮಿಸ್ಟಿಕ್ ಮತ್ತು ಪ್ರತಿ ಆಕ್ಟಿವಿಟಿ ಅನ್ನು 3 ಸಮಯದ ಅಂದಾಜುಗಳನ್ನು ಒದಗಿಸಲಾಗಿದೆ ಮತ್ತು ಅದರ ಆಧಾರದ ಮೇಲೆ ಪ್ರಾಜೆಕ್ಟ್ ಅವಧಿಯ ಮೇಲೆ ಪ್ರಾಬಬಿಲಿಟಿ ಇನ್ಫರೆನ್ಸಿನ್ಗ್ ಅನ್ನು ಮಾಡಲಾಗುತ್ತದೆ ಪ್ರೊಜೆಕ್ಟ್ನ ಆಪ್ಟಿಮಿಸ್ಟಿಕ್ ಮತ್ತು ಪಿಎಸ್ಸಿಮಿಸ್ಟಿಕ್ ಟೈಮ್ ಯಾವುದು ಎಂಬುದನ್ನು ಪೂರ್ಣಗೊಳಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ CPM ಕ್ರಿಟಿಕಲ್ ಪಾತ್ ಮೆಥಡ್ ನೀವು ಉಲ್ಲೇಖಿಸುತ್ತಿರುವಂತೆ ಇದನ್ನು ಡುಪಾಂಟ್ನಲ್ಲಿ ರಾಸಾಯನಿಕ ಉದ್ಯಮದಲ್ಲಿ ಮೈಂಟೆನನ್ಸ್ ಪ್ರೊಜೆಕ್ಟ್ ಅನ್ನು ನಿರ್ವಹಿಸಲು ಅಭಿವೃದ್ಧಿಪಡಿಸಲಾಗಿದೆ ಇಲ್ಲಿ ಮೈಂಟೆನನ್ಸ್ ಒಂದು ಸಂಕೀರ್ಣ ಆಕ್ಟಿವಿಟಿ ಆಗಿದೆ ಇಲ್ಲಿ ಹಲವು ಟಾಸ್ಕ್ಗಳಿವೆ ಆದರೆ ಟಾಸ್ಕ್ಗಳು ಗಳಾಗಿವೆ ಮತ್ತು ಆದ್ದರಿಂದ ಟಾಸ್ಕ್ನ ಅವಧಿಯು ಡಿಟರ್ಮಿನಿಸ್ಟಿಕ್ ಆಗಿದೆ ಮತ್ತು ಆದ್ದರಿಂದ CPM ಆಕ್ಟಿವಿಟಿಯ ಸಮಯಗಳಲ್ಲಿ ವ್ಯತ್ಯಾಸವನ್ನು ಬಳಸುವ ಅಗತ್ಯವಿಲ್ಲ ಮತ್ತು ಆಕ್ಟಿವಿಟಿಗಳು ಅಥವಾ ಸ್ಥಿರ ಸಮಯಗಳಿಗೆ ಅಂದಾಜು ಮಾಡಲಾದ ಸಮಯಗಳು ಆಕ್ಟಿವಿಟಿಗಳನ್ನು ರೆಕ್ಟ್ಯಾಂಗ್ಲ್ ಗಳು ಅಥವಾ ಸರ್ಕಲ್ಗಳಾಗಿ ಪ್ರತಿನಿಧಿಸಲಾಗುತ್ತದೆ ನೀವು ಪುಸ್ತಕಗಳು ಮತ್ತು ಮುಂತಾದವುಗಳನ್ನು ನೋಡಿದರೆ ಈ ತಂತ್ರಗಳನ್ನು ಹಲವಾರು ವರ್ಷಗಳಿಂದ ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಆದ್ದರಿಂದ ಈ ತಂತ್ರಗಳ ವಿಕಸನವಿದೆ ಎಂದು ನಾನು ಉಲ್ಲೇಖಿಸುತ್ತಿದ್ದೇನೆ ಮತ್ತು ಕೆಲವು ಸ್ಥಳಗಳು ಅವರು ಸರ್ಕಲ್ ಅನ್ನು ಬಳಸುತ್ತಾರೆ ಕೆಲವು ಸ್ಥಳಗಳು ರೆಕ್ಟ್ಯಾಂಗ್ಲ್ಗಳನ್ನು ಬಳಸುತ್ತಾರೆ ಮತ್ತು ಮುಂತಾದವುಗಳನ್ನು ನಾವು ಕಂಡುಕೊಳ್ಳುತ್ತೇವೆ ಆದರೆ ನಮ್ಮ ಉಪನ್ಯಾಸದಲ್ಲಿ PERT CPM ತಂತ್ರಕ್ಕಾಗಿ ರೆಕ್ಟ್ಯಾಂಗ್ಲ್ಗಳನ್ನು ಬಳಸುತ್ತೇವೆ ಮತ್ತು CPM ನ ಒಂದು ಪ್ರಮುಖ ವಿಷಯವೆಂದರೆ ಅದು ಕ್ರಿಟಿಕಲ್ ಪಾಥ್ ಅನ್ನು ಲೆಕ್ಕಾಚಾರ ಮಾಡಲು ಅವಕಾಶ ಮಾಡಿಕೊಟ್ಟಿತು ಮತ್ತು ಆದ್ದರಿಂದ ಕ್ರಿಟಿಕಲ್ ಪಾಥ್ ಪ್ರೊಜೆಕ್ಟ್ನ ಅವಧಿಯನ್ನು ಸೂಚಿಸುತ್ತದೆ ಮತ್ತು ಕ್ರಿಟಿಕಲ್ ಪಾಥ್ ಅನ್ನು ಲೆಕ್ಕಾಚಾರ ಮಾಡಲು ಟಾಸ್ಕ್ ನೆಟ್ವರ್ಕ್ ರೇಖಾಚಿತ್ರವನ್ನು ಹೇಗೆ ಬಳಸುವುದು ಎಂಬ ವಿಧಾನವನ್ನು ನೀಡುತ್ತದೆ ಆದರೆ ಇಂದಿನ ದಿನಗಳಲ್ಲಿ ನಾವು PERT ಯೊಂದಿಗೆ ಅದೇ ಕೆಲಸವನ್ನು ಮಾಡುತ್ತೇವೆ ನಾವು ಅಲ್ಲಿ ಕ್ರಿಟಿಕಲ್ ಪಾಥ್ಗಳನ್ನು ಹೊಂದಬಹುದು ಮತ್ತು ನಾವು ಅವುಗಳನ್ನು ರೇಖಾಚಿತ್ರದಿಂದ ಲೆಕ್ಕಾಚಾರ ಮಾಡಬಹುದು ವರ್ಷಗಳಲ್ಲಿ ಪ್ರೊಜೆಕ್ಟ್ ಶೆಡ್ಯೂಲಿಂಗ್ಗೆ ಇದು ಎರಡು ಪ್ರತ್ಯೇಕ ಟೆಕ್ನಿಕ್ಗಳಾಗಿದ್ದರೂ ವರ್ಷಗಳಲ್ಲಿ ಎರಡೂ ಟೆಕ್ನಿಕ್ಗಳು ಒಂದೇ ಟೆಕ್ನಿಕ್ಗಳಾಗಿ ವಿಲೀನಗೊಂಡಿವೆ ಎರಡೂ ಟೆಕ್ನಿಕ್ಗಳಿವೆ ಅವು ಗ್ರಾಫಿಕಲ್ ಟೆಕ್ನಿಕ್ ಅವುಗಳು ಒಂದೇ ರೀತಿಯವು ರಿಲೇಶನ್ ಪ್ರೆಸಿಡೆನ್ಸ್ ಆಕ್ಟಿವಿಟಿಗಳ ಅನುಕ್ರಮ ಇವೆಲ್ಲವನ್ನೂ ಇಲ್ಲಿ ಪ್ರತಿನಿಧಿಸಲಾಗುತ್ತದೆ ಎರಡನ್ನು ಪ್ರೊಜೆಕ್ಟ್ಗಳ ಅವಧಿಯನ್ನು ಅಂದಾಜು ಮಾಡಲು ಬಳಸಲಾಗುತ್ತದೆ ಒಂದು ಸ್ಟ್ಯಾಟಿಸ್ಟಿಕಲ್ ಅನ್ನು ಬಳಸುತ್ತದೆ ಇನ್ನೊಂದು ಅನ್ನು ಬಳಕೆ ಮಾಡಲಾಗುತ್ತದೆ ಮತ್ತು ಈಗ ಎರಡನ್ನೂ ಬಳಸಿಕೊಂಡು ನಾವು ಕ್ರಿಟಿಕಲ್ ಆಕ್ಟಿವಿಟಿಗಳನ್ನು ಗುರುತಿಸಲು ಸಾಧ್ಯವಾಗುತ್ತದೆ ಕ್ರಿಟಿಕಲ್ ಆಕ್ಟಿವಿಟಿಗಳು ನೆಟ್ವರ್ಕ್ನಲ್ಲಿ ಕ್ರಿಟಿಕಲ್ ಪಾಥ್ ಅಲ್ಲಿವೆ ಮತ್ತು ಇವುಗಳು ಪ್ರೊಜೆಕ್ಟ್ ಅನ್ನು ವಿಳಂಬ ಮಾಡದೆ ವಿಳಂಬ ಮಾಡಲಾಗದ ಗಳಾಗಿವೆ ಕ್ರಿಟಿಕಲ್ ಆಕ್ಟಿವಿಟಿ ವಿಳಂಬವಾದರೆ ಪ್ರೊಜೆಕ್ಟ್ನ ಅವಧಿಯು ಪರಿಣಾಮ ಬೀರುತ್ತದೆ ಮತ್ತು ಆದ್ದರಿಂದ ಪ್ರೊಜೆಕ್ಟ್ ಮ್ಯಾನೇಜರ್ ಕ್ರಿಟಿಕಲ್ ಆಕ್ಟಿವಿಟಿಗಳ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು ಮತ್ತು ಇದು ಪ್ರೊಜೆಕ್ಟ್ ಮ್ಯಾನೇಜರ್ನ ನಾನ್ ಕ್ರಿಟಿಕಲ್ ಆಕ್ಟಿವಿಟಿಗಳಿಗೆ ಸಂಬಂಧಿಸಿದ ಸಡಿಲತೆಯ ಪ್ರಮಾಣವನ್ನು ಸೂಚಿಸುತ್ತದೆ ಕೆಲವು ಆಕ್ಟಿವಿಟಿಗಳು ನಾನ್ ಕ್ರಿಟಿಕಲ್ ಆಕ್ಟಿವಿಟಿ ಆಗಿದ್ದರು ಸಹ ಅವುಗಳಿಗೆ ಸಂಬಂಧಿಸಿದ ಒಂದು ಸಣ್ಣ ನಿಧಾನಗತಿಯೆಂದರೆ ಪ್ರೊಜೆಕ್ಟ್ ಶೆಡ್ಯೂಲ್ ಅನ್ನು ಬಾಧಿಸದೆ ಸ್ವಲ್ಪ ಮಾತ್ರ ವಿಳಂಬಗೊಳಿಸಬಹುದು ಮತ್ತೊಂದೆಡೆ ದೊಡ್ಡ ಸ್ಲಾಕ್ ಅಥವಾ ಫ್ಲೋಟ್ ಸಮಯವನ್ನು ಹೊಂದಿರುವ ಕೆಲವು ಆಕ್ಟಿವಿಟಿಗಳು ಇರಬಹುದು ಅವುಗಳು ಕಂಪ್ಲೀಷನ್ ಟೈಮ್ ಅನ್ನು ಗಮನಾರ್ಹವಾಗಿ ಬದಲಾಯಿಸಬಹುದು ಪ್ರೊಜೆಕ್ಟ್ ಕಂಪ್ಲೀಷನ್ ಟೈಮ್ ಮೇಲೆ ನಿಜವಾಗಿಯೂ ಪರಿಣಾಮ ಬೀರದೆ ಅವು ವಿಳಂಬವಾಗಬಹುದು ಮತ್ತು ಹೀಗೆ ಹಲವು ಮತ್ತು ಪ್ರೊಜೆಕ್ಟ್ ಮ್ಯಾನೇಜರ್ಗೆ ಇದು ಬಹಳ ಮುಖ್ಯವಾದ ಸುಳಿವು ಅವರು ರಿಸೋರ್ಸ್ಗಳನ್ನು ಮರುಹಂಚಿಕೆ ಮಾಡಬಹುದು ಇದರಿಂದಾಗಿ ಅವರು ಸಾಕಷ್ಟು ಸ್ಲಾಕ್ ಹೊಂದಿರುವ ಟಾಸ್ಕ್ನಿಂದ ಮ್ಯಾನ್ ಪವರ್ ಅನ್ನು ಹೊರತೆಗೆಯಬಹುದು ಮತ್ತು ಕ್ರಿಟಿಕಲ್ ಟಾಸ್ಕ್ಗಳ ಮೇಲೆ ಮ್ಯಾನ್ ಪವರ್ ಅನ್ನು ಇರಿಸಿ ಇದರಿಂದ ಕ್ರಿಟಿಕಲ್ ಟಾಸ್ಕ್ಗಳು ಸಿಗುತ್ತವೆ ಪೂರ್ಣಗೊಂಡಿದೆ ಮತ್ತು ಸ್ವಲ್ಪ ವಿಳಂಬವಾಗಿದ್ದರೂ ಸಹ ನಿಧಾನವಾಗಿದೆ ಏಕೆಂದರೆ ಇಲ್ಲಿ ಮ್ಯಾನ್ ಪವರ್ ಅನ್ನು ಹಿಂತೆಗೆದುಕೊಳ್ಳಲಾಗುತ್ತದೆ ಮತ್ತು ಕ್ರಿಟಿಕಲ್ ಆಕ್ಟಿವಿಟಿ ಅಲ್ಲಿ ಮರುಹೊಂದಿಸಲಾಗುತ್ತದೆ ಆದರೆ ಒಟ್ಟಾರೆ ಪ್ರೊಜೆಕ್ಟ್ ಅನ್ನು ಉತ್ತಮವಾಗಿ ನಿರ್ವಹಿಸಲಾಗುತ್ತದೆ ಅದು ಕೊಟ್ಟಿರುವ ಸಮಯದಲ್ಲಿ ಪೂರ್ಣಗೊಳ್ಳುತ್ತದೆ ಆದ್ದರಿಂದ ಪ್ರತಿ ಪ್ರೊಜೆಕ್ಟ್ ಮ್ಯಾನೇಜರ್ಗೆ ಕ್ರಿಟಿಕಲ್ ಪಾಥ್ಗಳು ಯಾವುವು ಪ್ರಾಜೆಕ್ಟ್ ಕಂಪ್ಲೀಷನ್ ಟೈಮ್ವನ್ನು ಬಾಧಿಸದೆ ವಿಳಂಬವಾಗದ ಕ್ರಿಟಿಕಲ್ ಪಾಥ್ ಅಲ್ಲಿನ ಆಕ್ಟಿವಿಟಿಗಳು ಯಾವುವು ಮತ್ತು ನಾನ್ ಕ್ರಿಟಿಕಲ್ ಆಕ್ಟಿವಿಟಿಗಳು ಯಾವುವು ಮತ್ತು ಯಾವ ಟಾಸ್ಕ್ಗಳು ಗರಿಷ್ಠವಾಗಿವೆ ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಸ್ಲಾಕ್ ಆದ್ದರಿಂದ ಅಗತ್ಯವಿದ್ದಲ್ಲಿ ರಿಸೋರ್ಸ್ಗಳನ್ನು ಮರುಹಂಚಿಕೆ ಮಾಡುವಲ್ಲಿ ಸ್ವಲ್ಪ ಅವಕಾಶವನ್ನು ಹೊಂದಬಹುದು ಇದರಿಂದಾಗಿ ಕ್ರಿಟಿಕಲ್ ಆಕ್ಟಿವಿಟಿ critical activityಗಳು ಕನಿಷ್ಠ ವಿಳಂಬವಿಲ್ಲದೆ ಮುಂದುವರಿಯುತ್ತದೆ ಮತ್ತು ಆದ್ದರಿಂದ ನಾವು ಪ್ರೊಜೆಕ್ಟ್ ಶೆಡ್ಯೂಲ್ ಅನ್ನು ಪೂರೈಸಬಹುದು ನಾವು ಈ ಉಪನ್ಯಾಸದ ಬಹುತೇಕ ಅಂತ್ಯದಲ್ಲಿದ್ದೇವೆ ಮತ್ತು ಮುಂದಿನ ಉಪನ್ಯಾಸದಲ್ಲಿ ಪ್ರತಿ ಆಕ್ಟಿವಿಟಿಯ ಪ್ರಾರಂಭದ ಸಮಯಗಳು ಅಂತಿಮ ಸಮಯಗಳು ಸ್ಲಾಕ್ ಅಥವಾ ಫ್ಲೋಟ್ ಸಮಯವನ್ನು ಲೆಕ್ಕಾಚಾರ ಮಾಡಲು PERT CPM ನೆಟ್ವರ್ಕ್ ಅನ್ನು ಹೇಗೆ ಬಳಸುವುದು ಎಂದು ನಾವು ಚರ್ಚಿಸುತ್ತೇವೆ ಮತ್ತು ಕ್ರಿಟಿಕಲ್ ಪಾಥ್ಗಳನ್ನು ಗುರುತಿಸುತ್ತೇವೆ